ಶುಭೋದಯ ನಾವು ಏರ್ ಕ್ರಾಫ್ಟ್ ಡಿಸೈನ್ ವಿಷಯವನ್ನು ಚರ್ಚಿಸುತ್ತಿದ್ದೆವು ಹಾಗೂ ಈ ಹಿಂದಿನ ಪಾಠದಲ್ಲಿ ವಿಮಾನನ 2 ಅಂಗಗಳ ಬಗ್ಗೆ ಕಲಿತಿದ್ದೇವೆ ಮತ್ತು ಈ ವಿಮಾನದ ಚಿತ್ರದಲ್ಲಿ ಇದು ಅಡ್ಡ ಬಾಲ ಮತ್ತು ಇದು ಎಲಿವೇಟರ್ ಇಲ್ಲಿ ಲಂಬ ಬಾಲ ಮತ್ತು ಇದು ರಡ್ಡರ ಹಾಗೂ ಪ್ರಮುಖವಾಗಿ ಇದು ರೆಕ್ಕೆ ಹಾಗೂ ಇಲ್ಲಿ ಫ್ಲ್ಯಾಪ್ ಇರುತ್ತದೆ ಇಲ್ಲಿ ಇಂಜಿನ್ ಇರಬಹುದು ಹಾಗೂ ಲ್ಯಾಂಡಿಂಗ್ ಗೇರ್ ಕೂಡ ಇರುತ್ತದೆ ಇವೆಲ್ಲವೂ ವಿಮಾನಿನ ಪ್ರಾರ್ಥಮಿಕ ಅಂಗಗಳು ಅಲ್ವಾ ಈ ವಿಮಾನವು ಪ್ರಾರ್ಥಮಿಕವಾಗಿ ಪ್ರಯಾಣಿಕರನ್ನು ಸಾಗಿಸಲು ಅಥವಾ ಸರಕುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಲು ವಿನ್ಯಾಸ ಮಾಡಲಾಗಿದೆ ಹೀಗಾಗಿ ಈ ಪ್ಯೂಸ್ ಲಾಜ್ ಒಳಗೆ ಏನಿದೆ ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ ಮತ್ತು ಇದನ್ನು ಒಬ್ಬರು ಉಡಾಯಿಸುತ್ತಿರುತ್ತಾರೆ ಎಂದು ನಮಗೆ ತಿಳಿದಿದೆ ಹೀಗಾಗಿ ಅಲ್ಲಿ ಕೇವಲ ಒಬ್ಬ ಅಥವಾ ಹೆಚ್ಚು ಪೈಲೆಟ್ ಸಿಬ್ಬಂದಿ ಸದಸ್ಯರು ಇರಬಹುದು ಇವೆಲ್ಲವುಗಳನ್ನು ಸಂಯೋಜಿಸಿ ನಮ್ಮ ಅವಶ್ಯಕತೆಯತಕ್ಕಂತೆ ವಿನ್ಯಾಸದಲ್ಲಿ ಅಳವಡಿಸಿಕೊಂಡಿರಬೇಕು ಈ ಅವಶ್ಯಕತೆಗಳು ಬಹಳಷ್ಟು ಬಾರಿ ಸಂಘರ್ಷವನ್ನು ಸೃಷ್ಟಿ ಮಾಡುತ್ತವೆ ಹೀಗಾಗಿ ನಮ್ಮ ಅಭಿವೃದ್ಧಿಯ ಜೊತೆಗೆ ಇಂತಹ ಸಮಸ್ಯೆಗಳನ್ನು ಹೇಗೆ ಸರಿಪಡಿಸಬೇಕೆಂದು ಕಾಣಬೇಕು ನಾನು ಈ ಮುಂಚೆ ಹೇಳಿರುವ ಹಾಗೆ ಈ ವಿಷಯದಲ್ಲಿ ನಮ್ಮ ಗಮನವೂ ಪ್ರಾಥಮಿಕವಾಗಿ ಏರೋಡೈನಮಿಕ್ ಅಂಶಗಳನ್ನು ಹೊಂದಿರುವ ವಿನ್ಯಾಸದ ಸಂರಚನೆಯ ಪರಿಕಲ್ಪನೆ ಬಗ್ಗೆ ಆಗಿರುತ್ತದೆ ಏರೋಡೈನಮಿಕ್ ಅಂಶಗಳು ಅಂದರೆ ನಾವು ಈ ಹಿಂದಿನ ವಿಷಯದಲ್ಲಿ ಕಲಿತಿರುವ ಏರೋಪ್ಲೇನ್ ಪರ್ಫಾರ್ಮೆನ್ಸ್ ಬಗ್ಗೆ ಗಮನಿಸೋಣ ಈಗ ಒಂದು ಚಪ್ಪಟೆಯಾದ ಫಲಕವು V ವೇಗದಲ್ಲಿ ಚಲಿಸುತ್ತಿದ್ದರೆ ಅದು ಪ್ರತಿಕ್ರಿಯೆಯನ್ನು ಅನುಭವಿಸುತ್ತಿರುತ್ತದೆ ಮತ್ತು ಆ ಪ್ರತಿಕ್ರಿಯೆಯಲ್ಲಿ ಒಂದು ಘಟಕ ಲಿಫ್ಟ್ ಆದರೆ ಇನ್ನೊಂದು ಡ್ರ್ಯಾಗ್ ಆಗಿರುತ್ತದೆ ನಾನು ವಿನ್ಯಾಸಕಾರರಾಗಿ ಲಿಫ್ಟ್ನನ್ನು ಅಗತ್ಯವಾಗಿ ವಿಮಾನದ ತೂಕಕ್ಕೆ ಅನುಗುಣವಾಗಿ ಹೊಂದಿರುತ್ತೇನೆ ಹಾಗೆ ಡ್ರ್ಯಾಗ್ ಆದಷ್ಟು ಕಡಿಮೆ ಬೇಕಾಗಿರುತ್ತದೆ ಏಕೆಂದರೆ ಈ ಡ್ರ್ಯಾಗ್ ವಿಮಾನದ ವೇಗವನ್ನು ಕಡಿಮೆಗೊಳಿಸುತ್ತದೆ ಹೇಗೆಂದರೆ ವಿಮಾನದ ವೇಗವು ಇಂಜಿನ್ ಮುಖಾಂತರ ದೊರಕುತ್ತದೆ ಹಾಗೆ ಇಂಜಿನ್ ತ್ರಸ್ಟ್ ಉತ್ಪತ್ತಿ ಮಾಡುತ್ತದೆ ಹೀಗಾಗಿ ಈ ಡ್ರ್ಯಾಗ್ ಸರಳವಾಗಿ ನಿಯಂತ್ರಿಸಲು ಇದನ್ನು ಆದಷ್ಟು ಕಡಿಮೆ ಇಟ್ಟುಕೊಳ್ಳಲು ಆದ್ಯತೆ ನೀಡುತ್ತೇನೆ ಆದರೆ ಸರಾಸರಿಯಾಗಿ ಹೆಚ್ಚಿನ ಸಮಯ LD ಹೆಚ್ಚಿಗೆ ಇರುವ ರೀತಿ ಇದನ್ನು ಸಂಯೋಜಿಸಲಾಗುತ್ತದೆ ಬಹಳಷ್ಟು ಸಾರಿ ಈ ಲಿಫ್ಟ್ ಬಗ್ಗೆ ಯೋಚಿಸಿದಾಗ ಹಾಗೂ ಈ ಒಂದು ವಿಮಾನಿನಲ್ಲಿ ಲಿಫ್ಟ್ ಅನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೆಚ್ಚಿನ ಪ್ರಮಾಣದಲ್ಲಿ ರೆಕ್ಕೆಯದ್ದು ಆಗಿರುತ್ತದೆ ಹಾಗೂ ಇಲ್ಲಿ ವಿಮಾನದ ವೇಗದ ಪಥ ಮತ್ತು ಫಲಕದ ಮಧ್ಯ ಕೋನ ಇದ್ದರೆ ಅದರ ತಕ್ಕಂತೆ ಲಿಫ್ಟ್ ತಯಾರಾಗುತ್ತದೆ ಮತ್ತು ಅದು ವೇಗ ಹಾಗೂ ಎತ್ತರದ ಮೇಲೆ ನಿರ್ಧರಿಸುತ್ತದೆ ಎಂದು ನಮಗೆ ತಿಳಿದಿದೆ ಈ ಲಿಫ್ಟ್ ವಿಮಾನದ ತೂಕಕ್ಕೆ ಸರಿಸಮಾನವಾಗಿ ತಯಾರಾಗಿರಬೇಕು ಎಂದು ನಮಗೆ ತಿಳಿದಿದೆ ಈಗ ಇದು ಕ್ರೂಜ್ ಸ್ಥಿತಿಯಲ್ಲಿ ಹಾರುವಾಗ ಅಂದರೆ ಈ ನಿಮ್ಮ ಪರ್ಫಾರ್ಮೆನ್ಸ್ ಪಾಠವನ್ನು ಜ್ಞಾಪಿಸಿಕೊಂಡರೆ ನಮಗೆ ಪ್ರಸಿದ್ಧ ಸೂತ್ರಗಳು ಸಿಗುತ್ತವೆ L W T D ಈ ಕೆಳಗಿನ ಮೊದಲನೇ ಸೂತ್ರವನ್ನು ಗಮನಿಸಿದರೆ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿದೆ ಒಬ್ಬ ವಿನ್ಯಾಸಕಾರರಾಗಿ ಈ ಒಂದು ಸ್ಥಿತಿಯಾದ ಲಿಫ್ಟ ಹಾಗೂ ತೂಕ ಸರಿ ಸಮಾನವಾಗಿರುವುದು ಹೇಗೆ ನೋಡಬಹುದು ಈ ಪ್ರಶ್ನೆ ಅಷ್ಟು ಮುಖ್ಯ ಏಕೆ ಆಗಿದೆ ಇಲ್ಲಿ ಒಂದು ವಿಮಾನವು ಬೇಕು ರೆಕ್ಕೆಯು ಬೇಕು ಏಕೆಂದರೆ ಈ ರೆಕ್ಕೆಯು ಲಿಫ್ಟ್ ಅನ್ನು ತಯಾರಿಸಲು ಜವಾಬ್ದಾರಿಯಾಗಿರುತ್ತದೆ ಹೀಗಾಗಿ ಆ ರೀತಿ ವಿನ್ಯಾಸವಾಗಿರುವ ರೆಕ್ಕೆಯು ಬೇಕಾಗುತ್ತದೆ ಅದರಿಂದ ಲಿಫ್ಟ್ ವಿವಿಧ ಎತ್ತರದಲ್ಲಿ ಹಾಗೂ ನಮ್ಮ ಅವಶ್ಯಕ ವೇಗಗಳಲ್ಲಿ ತಯಾರಿಸಬಹುದು ಇಲ್ಲಿಯೂ ಕೂಡ ವಿನ್ಯಾಸಕಾರ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿ ನೋಡುತ್ತಾನೆ ಆದ್ದರಿಂದ ಹೇಗಾದರೂ ಮಾಡಿ ಈ ವಿಮಾನಿನ್ ಗಾತ್ರ ಕಡಿಮೆ ಮಾಡದೆ ತೂಕವನ್ನು ಕಡಿಮೆ ಮಾಡಬೇಕು ಯಾಕೆಂದರೆ ನಾವು ಸಾರಿಗೆ ಮತ್ತು ಪ್ರಯಾಣಿಕರನ್ನು ಸಾಗಿಸಬೇಕು ಈ ರೀತಿ ಮಾಡಿದಾಗ ನಾನು ವಿಮಾನಿನ್ ತೂಕ ಕಡಿಮೆ ಮಾಡಬಹುದು ತೂಕ ಕಡಿಮೆ ಅಂದರೆ ವಿಮಾನದ ಖಾಲಿ ತೂಕ ಕಡಿಮೆ ಮಾಡುವುದರಿಂದ ಅದರ ಹಾರುವ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಹೀಗಾಗಿ ಈ ಸೂತ್ರದ ಸಹಾಯದಿಂದ ಇದನ್ನು ಗಮನಿಸಿದರೆ ನನಗೆ ಮತ್ತೆ ಏನು ಸಿಗಬಹುದು ಒಬ್ಬ ವಿನ್ಯಾಸಕಾರರಾಗಿ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿ ಬರೆದಾಗ ತೂಕ ಮತ್ತು ಲಿಫ್ಟ್ 2 ಅಂಶಗಳು ಸಿಗುತ್ತವೆ ಲಿಫ್ಟ್ ಪ್ರಾಥಮಿಕವಾಗಿ ಏರೋಡೈನಮಿಕ್ ಚಾಲಿತ ಇದು ಏರೋಡೈನಮಿಕ್ ಚಾಲಿತ ಹಾಗೂ ಈ ತೂಕ ಸಾಮಾನ್ಯವಾಗಿ ವಸ್ತುಗಳ ಆಧಾರಿತವಾಗಿರುತ್ತದೆ ತೂಕ ಏಕೆ ಪ್ರಮುಖವಾಗಿದೆ ಈ ವಿಮಾನಗಳನ್ನು ತೂಕದ ಆಧಾರದ ಮೇಲೆ ವರ್ಗೀಕರಿಸಲಾಗಿರುವದನ್ನು ನಾವು ನೋಡಬಹುದು ಆದ್ದರಿಂದ 700 kgಗಿಂತ ಕಡಿಮೆ 1500 kg ಗಿಂತ ಕಡಿಮೆ ಈ ರೀತಿ ವರ್ಗೀಕರಣ ಮಾಡಲಾಗುತ್ತದೆ ಹೀಗಾಗಿ ತೂಕ ಪ್ರಮುಖವಾದ ಪಾತ್ರ ಹೊಂದಿರುತ್ತದೆ ಆದಕಾರಣ ವಿಮಾನದ ವರ್ಗೀಕರಣವು ತೂಕದ ಆಧಾರದ ಮೇಲೆ ಮಾಡಿರುತ್ತಾರೆ ಈ ತೂಕ ಏಕೆ ಪ್ರಮುಖವಾಗಿದೆ ಇದನ್ನು ನಾನು ಉಪಯೋಗಿಸಿದರೆ ಬನ್ನಿ ನೋಡೋಣ T D and L W ತ್ರಸ್ಟ್ ಇಲ್ಲಿ ಅವಶ್ಯಕವಾಗಿದೆ ಅದು TWLD or TWCLCD ಹಾಗೆ ನಾವು ಇಲ್ಲಿ ಸುಲಭವಾಗಿ ನೋಡುತ್ತಿರುವ ಒಂದು ಕ್ರೂಜ್ ಸ್ಥಿತಿಯಲ್ಲಿರುವ ವಿಮಾನದಲ್ಲಿ ಅವಶ್ಯಕ ತ್ರಸ್ಟ್ ವಿಮಾನ ತೂಕದ ನೇರ ಅನುಪಾತದಲ್ಲಿರುತ್ತದೆ ಹಾಗೂ CLCD ದ ವಿಲೋಮ ಅನುಪಾತದಲ್ಲಿರುತ್ತದೆ ಹೀಗಾಗಿ ಒಬ್ಬ ಬುದ್ಧಿವಂತ ಏರೋಡೈನಮಿಕ್ ವ್ಯಕ್ತಿ ಅಥವಾ ಏರೋಡೈನಮಿಕ್ ವಿಧಾನದಲ್ಲಿ CLCD ಹೆಚ್ಚಿಗೆ ಇರುವ ಹಾಗೆ ಹಾಗೂ ಒಬ್ಬ ವಸ್ತುವಿನ ತಜ್ಞ ತೂಕ ಕಡಿಮೆ ಮಾಡುವುದರ ಮುಖಾಂತರ ಖಚಿತಪಡಿಸುತ್ತಾನೆ ಆದರೂ ವಸ್ತುಗಳನ್ನು ಅಥವಾ ಸರಕುಗಳನ್ನು ಸಾಗಿಸುವುದು ಪ್ರಾರ್ಥಮಿಕ ಉದ್ದೇಶವಾದರೂ ಅದರ ಶಕ್ತಿ ಸಾಮರ್ಥ್ಯ ತುಂಬಾ ಅವಶ್ಯಕವಾಗಿರುತ್ತದೆ ಗಾಳಿಯ ಮುಖಾಂತರ ಚಲಿಸುತ್ತಿರುವಾಗ ಹಲವಾರು ಒತ್ತಡಗಳು ಸಂರಚನೆಯ ಮೇಲೆ ಬೀಳುತ್ತಿರುತ್ತದೆ ಹೀಗಾಗಿ ಒಂದು ಅವಶ್ಯಕ ಶಕ್ತಿ ಸಾಮರ್ಥ್ಯವನ್ನು ಹೊಂದಲು ನಿಮಗೆ ಒಂದು ನಿರ್ದಿಷ್ಟವಾದ ವಸ್ತು ನಿರ್ದಿಷ್ಟ ಸಂಯೋಜನೆಯುಳ್ಳ ನಿರ್ದಿಷ್ಟ ವಸ್ತುಗಳ ಸಂಯೋಜನೆಯ ಬೇಕಾಗಿರುತ್ತದೆ ಹೀಗಾಗಿ ಇದು ತುಂಬಾ ಅವಶ್ಯಕವಾಗಿರುತ್ತದೆ ಈಗ ಎಷ್ಟು ಪ್ರಮಾಣದ ತ್ರಸ್ಟ್ ಒಂದು ನಿರ್ದಿಷ್ಟವಾದ ಮಿಷನ್ ಗೋಸ್ಕರ ಬೇಕಾಗಿರುತ್ತದೆ ಎಂದು ನನ್ನನ್ನು ಪ್ರಶ್ನಿಸಬಹುದು ಈಗ ನನಗೆ ಒಂದು ವಿಮಾನವನ್ನು ವಿನ್ಯಾಸ ಮಾಡುವುದಿದ್ದರೆ ಅದಕ್ಕೆ ಅದರದೇ ಆದ ಮಿಷನ್ ಅವಶ್ಯಕತೆಗಳು ಇರುತ್ತವೆ ಅವುಗಳನ್ನು ಈಗ ವಿವರವಾಗಿ ಗಮನಿಸೋಣ ಆದರೆ ಇವೆಲ್ಲವುಗಳಿಗಿಂತ ಮುಂಚೆ ಮಿಷನ್ ಅವಶ್ಯಕತೆಗಳು ಯಾವುವು ನೀವು ಹೇಳಬಹುದು ನನ್ನ ವಿಮಾನವು 10 ಕಿಲೋಮೀಟರ್ 11 ಕಿಲೋಮೀಟರ್ ಎತ್ತರವರೆಗೂ ಹಾರಬಹುದು ನನ್ನ ವಿಮಾನವು 150 ms 100 ms ವೇಗದಲ್ಲಿ ಕ್ರೂಜ್ ಮಾಡಬಹುದು ಹಾಗೂ ಅದರ ಅತ್ಯಧಿಕ ವೇಗ 300 ms ಆಗಿದ್ದರೆ ಅದು ವಿನ್ಯಾಸದ ಅನುಗುಣವಾಗಿ 1 5ವರೆಗೆ ಮಾತ್ರ ಹೋಗಬಹುದು ಆದರೆ ನಾನು ಈ ಮುಂಚೆ ಹೇಳಿರುವುದನ್ನು ನೆನಪಿಸಿಕೊಂಡರೆ ನಾವು ಪ್ರಥಮವಾಗಿ ಕಡಿಮೆ ವೇಗದ ವಿಮಾನದ ಬಗ್ಗೆ ಮಾತನಾಡಲಿದ್ದೇವೆ ಹೀಗಾಗಿ ನನಗೆ ಇದರ ತೂಕ ಗೊತ್ತಿರಬೇಕು ಏಕೆಂದರೆ ಅದು ನನಗೆ ಎಷ್ಟು ಪ್ರಮಾಣದ ತ್ರಸ್ಟ್ ಬೇಕಾಗುತ್ತದೆ ಎಂದು ತಿಳಿಸುತ್ತದೆ ಹಾಗೂ ಯಾವ ರೀತಿಯ ಇಂಜಿನ್ ಉಪಯೋಗಿಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ ನಾನು ಮುಂಚೆ ಹೇಳಿರುವುದೇನೆಂದರೆ ಇಂಜಿನ್ ನಾವು ಸೆಲ್ಫ್ ಮೇಲಿಂದ ನಂಬಿಕೆಯುಳ್ಳ ಸ್ಟ್ಯಾಂಡ್ ಅಲೋನ್ ಆಯ್ಕೆ ಮಾಡುತ್ತೇವೆ ಹೊರತು ಅದನ್ನು ಈ ವಿಷಯದಲ್ಲಿ ವಿನ್ಯಾಸ ಮಾಡುವುದನ್ನು ಚರ್ಚೆ ಮಾಡುವುದಿಲ್ಲ ಹೀಗಾಗಿ ತೂಕವು ತುಂಬಾ ಪ್ರಮುಖವಾಗಿರುತ್ತದೆ ಹಾಗೂ ಎರಡನೇ ಭಾಗ ಆಗಿರುತ್ತದೆ ವಿನ್ಯಾಸಕಾರರಾಗಿ ನೀವು ಇದನ್ನು ಗಮನಿಸಬೇಕು ನಾನು ಯಾವಾಗ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿದೆ ಎಂದು ಹೇಳಿದ ತಕ್ಷಣ ಲಿಫ್ಟ್ ನನಗೆ ಗೊತ್ತಿದೆ L12W ಸರಿ ಇದೇನು ರೊ ρ ರೊ ನೀವು ಕ್ರೂಜ್ನಲ್ಲಿ ಹಾರುತ್ತಿರುವ ಎತ್ತರ ಅಥವಾ ಟೇಕಿಂಗ್ ಆಫ್ ಆಗಿರುತ್ತದೆ ನಾನು ಹೇಳುತ್ತಿರುವುದು ಕ್ರೂಜ್ ಗೋಸ್ಕರ Cl ಲಿಫ್ಟ್ ಗುಣಾಂಕ ಹಾಗೂ W ತೂಕ ಆಗಿರುತ್ತದೆ ಹಾಗೂ ನೀವು ಇಲ್ಲಿ ಕಂಡಹಾಗೆ ಅವಶ್ಯಕ ವೇಗದಿಂದ ನಿರ್ವಹಿಸಲಾಗದ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿರುತ್ತದೆ V2 CL ಹೀಗಾಗಿ ನಾವು ನಾವು ಯಾವುದೇ ಎತ್ತರದಲ್ಲಿ ಹಾರುತ್ತಿದ್ದರು ಸಾಕಷ್ಟು ಇಂಜಿನ್ ತ್ರಸ್ಟ್ ಅಥವಾ ಶಕ್ತಿ ಆ V ವೇಗವನ್ನು ಸಾಧಿಸಲು ಬೇಕಾಗಿರುತ್ತದೆ ಎಂದು ಈ ಕ್ರೂಜ್ ಸ್ಥಿತಿಯಿಂದ ಕಂಡುಹಿಡಿಯಬಹುದು ಹಾಗೂ V ಮತ್ತು WS ಸಮಾನ ಅನುಪಾತದಲ್ಲಿ ಇರುತ್ತವೆ ಇದು ವಿಲೋಮ ಅನುಪಾತದಲ್ಲಿ𝐶L ಜೊತೆಗೆ ಇರುತ್ತದೆ ಅಥವಾ 𝐶L ವರ್ಗ ಮೂಲದ ಅಂದರೆ ನಿರ್ದಿಷ್ಟವಾಗಿ ಇಲ್ಲಿ ಈ ವರ್ಗಮೂಲವನ್ನು ಬರೆದಾಗ ಹೀಗಾಗಿ ನಾನು ಕಡಿಮೆ ವೇಗದಲ್ಲಿ ಕ್ರೂಜ್ ಮಾಡಬೇಕಾದರೆ ಇಂಜಿನ್ ಅವಶ್ಯಕತೆಗಳು ಕಡಿಮೆ ಇರುತ್ತವೆ ಹಾಗಾದರೆ ನಾನು ಏನು ಮಾಡಬಹುದು ನಾನು ಏನು ಮಾಡಬೇಕು ಎಂದರೆ ಲಿಫ್ಟ್ ತೂಕಕ್ಕೆ ಸಮಾನವಾಗಿದೆ ಎಂದು ನಿರ್ಧರಿಸುವಂತಹ 𝑉cruice ಕಡಿಮೆ ಮಾಡಬೇಕು ಅಂದರೆ WS ಕೂಡ ಕಡಿಮೆ ಇರುವ ಹಾಗೆ 𝐶L ಹೆಚ್ಚಿಗೆ ಇರುವ ಹಾಗೆ ಮತ್ತು ರೊ ಕೂಡ ಹೆಚ್ಚಿಗೆ ಇರುವ ರೀತಿ ಖಚಿತಪಡಿಸಿಕೊಳ್ಳಬೇಕು ಅದು ಇದರಿಂದ ದೊರಕುತ್ತದೆ ಈ ರೊ ನಿರ್ಧರಿಸುವುದು ನಮ್ಮ ಕೈಯಲ್ಲಿಲ್ಲ ಏಕೆಂದರೆ ವಿಮಾನದ ಎತ್ತರ ಬದಲಾಗುತ್ತಿದ್ದಂತೆ ರೊ ಬದಲಾಗುತ್ತದೆ ಈಗ ನಮ್ಮ ಹತ್ತಿರ ಈ ಎರಡು ಅಂಶಗಳಿವೆ ಒಂದು WS ಮತ್ತೊಂದು 𝐶L ಇವೆರಡು ತುಂಬಾ ಪ್ರಮುಖವಾದ ಅಂಶಗಳನ್ನು ವಿನ್ಯಾಸಕಾರರಾಗಿ ನಾವು ತಿಳಿದುಕೊಳ್ಳಬೇಕು ಹಾಗೂ ಈ WS ಪ್ರಾಥಮಿಕವಾಗಿ ತೂಕ ಮತ್ತು ರೆಕ್ಕೆಯ ಪ್ರದೇಶದ ಅನುಪಾತ ಆಗಿರುತ್ತದೆ ಮತ್ತು ಇದು ಪ್ರಾಥಮಿಕವಾಗಿ ಏರೋಡೈನಮಿಕ್ ಆಗಿದೆ ಮತ್ತು ಈ WS ಅನ್ನು ವಿಂಗ್ ಲೋಡಿಂಗ್ ಎನ್ನುತ್ತಾರೆ ಇಲ್ಲಿ L12W ಮತ್ತು V2WS CL ಒಂದು ಎತ್ತರದ ಸಾಂದ್ರತೆಯಲ್ಲಿ 𝜌 ಹಾಗೂ ನಿರ್ದಿಷ್ಟ 𝐶L ನಲ್ಲಿ ಲಿಫ್ಟ್ ಮತ್ತು ತೂಕವನ್ನು ಸಮಾನವಾಗಿ ಇಟ್ಟುಕೊಳ್ಳಲು ಈ ವೇಗವು ಅವಶ್ಯಕವಾಗಿರುತ್ತದೆ ಆದರೆ ನಾನು ಈಗ ವಿಂಗ ಲೋಡಿಂಗ್ ಬಗ್ಗೆ ಚರ್ಚಿಸಿದಾಗ ಅಥವಾ ಸ್ಪಷ್ಟವಾಗಿ ವಿಂಗ ಲೋಡಿಂಗ್ ಅರ್ಥಮಾಡಿಕೊಳ್ಳಬೇಕಾಗಿದೆ ಏಕೆಂದರೆ ಇದು ವಿದ್ಯಾರ್ಥಿಗಳಲ್ಲಿ ಗೊಂದಲನನ್ನು ಸೃಷ್ಟಿಸುತ್ತದೆ ನಾನು WS ಇದು ವಿಂಗ ಲೋಡಿಂಗ್ ಎಂದು ಹೇಳಿದರೆ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿದೆ ಎಂದು ಊಹಿಸುತ್ತೇನೆ ಆದರೆ ನೀವು ಇದನ್ನು ಕೂಡ ಏನೆಂದರೆ ವಿಮಾನವು ಲಿಫ್ಟ್ n W ಗೆ ಸಮಾನವಾಗಿ ಹಾರುವುದನ್ನು ಗಮನಿಸಬಹುದು n ಲೋಡ್ ಫ್ಯಾಕ್ಟರ್ ಆಗಿದ್ದು ಇಂತಹ ಪ್ರಸಂಗದಲ್ಲಿ ವಿಂಗ ಲೋಡಿಂಗ್ ಅಥವಾ ಹಾರಾಡಲು ಅವಶ್ಯಕ V ಈ ಕೆಳಕಂಡಂತೆ ಇರುತ್ತದೆ V2nWS CL ಹಾಗೆ ನೀವು ಇಲ್ಲಿ ಗಮನಿಸಿದರೆ ಇದನ್ನು ನಾನು ಈ ರೀತಿ ಕೂಡ ಬರೆಯಬಹುದು V2WS CL ನಾನು ಇಲ್ಲಿ ನೋಡುತ್ತಿರುವುದು WS ಏನೆಂದರೆ nW ತೂಕ ಅದೇ ವಿಂಗ ಲೋಡಿಂಗ್ ಹೆಚ್ಚಿಗೆ ಯಾಗಿರುವುದು ಲೋಡ್ ಫ್ಯಾಕ್ಟರ್ n ದಿಂದ ಆಗಿದೆ ಹೀಗಾಗಿ ನಾವಿಲ್ಲಿ ಚರ್ಚಿಸುತ್ತಿರುವ ವಿಂಗ ಲೋಡಿಂಗ್ ಏನೆಂದರೆ ಲಿಫ್ಟ್ ತೂಕಕ್ಕೆ ಸರಿಸಮಾನವಾಗಿದೆ ಇದು ನಮಗೆ ತಿಳಿದಿರಬೇಕು ಅಂದರೆ ಒಂದು ಮಿಷನ್ ಗೋಸ್ಕರ ವಿಮಾನವನ್ನು ನೀವು ವಿನ್ಯಾಸ ಮಾಡುವುದಾದರೆ ಹಾಗೂ WS ಒಂದು ಸಂಖ್ಯೆಯನ್ನು ನೀವು ನಿಗದಿಪಡಿಸಿ ಕೊಂಡರೆ ಆ ಸಂಖ್ಯೆ ವಿಮಾನವನ್ನು ಅಪೇಕ್ಷಿಸಿದಂತೆ ಮ್ಯಾನುವರ್ ಮಾಡಬಹುದಾ ಎಂದುಕೊಳ್ಳಬಾರದು WS ಅಲ್ಲಿ ಅವಶ್ಯಕ ವಿಂಗ ಲೋಡಿಂಗ್ WS ಆಗಿರುತ್ತದೆ ಅದೇ nWS ಎಂದು ಅರ್ಥ ತೂಕವು n ಬಾರಿ ಹೆಚ್ಚಿಗೆ ಇದ್ದಹಾಗೆ ಅಲ್ವಾ ನೀವು ಇಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು ಈಗ ಇಲ್ಲಿ ಈ ವಿಂಗ ಲೋಡಿಂಗ್ ಸತತವಾಗಿ ಹೆಚ್ಚಿಸುತ್ತಾ ಹೋದರೆ ಅಂದರೆ ಇಲ್ಲಿ ಸತತವಾಗಿ ಹೆಚ್ಚಿಸುತ್ತ ಹೋದರೆ ಈ ವಿಂಗ ಲೋಡಿಂಗ್ ಹೆಚ್ಚಿಸಿದರೆ ರೆಕ್ಕೆಯ ಪ್ರದೇಶವು ಪರಸ್ಪರ ಕಡಿಮೆ ಮಾಡುತ್ತೇವೆ ಉದಾಹರಣೆಗೆ ಈಗ ಇಲ್ಲಿ ತೂಕ ಇದೆ ಅದನ್ನು W ಅನ್ನೋಣ ಅಷ್ಟೇ ಇಟ್ಟುಕೊಂಡು ಪ್ರದೇಶ S1 ಎರಡನೇ ಪ್ರಕಾರದಲ್ಲಿ ಅನ್ನೋಣ ಈಗ ಅದನ್ನು ಸರಿಪಡಿಸಿ ನೋಡಿದಾಗ ಈ ಪ್ರದೇಶ S2 ಆಗಿರುತ್ತದೆ ಮೊದಲನೇ ಪ್ರಕಾರದಲ್ಲಿ ಇದು WS1 ಆಗಿದ್ದು ಎರಡನೇ ಪ್ರಕಾರದಲ್ಲಿ ಇದು WS2 ಆಗಿರುತ್ತದೆ ಹೀಗಾಗಿ ವಿಂಗ ಲೋಡಿಂಗ್ WS2 ವಿಂಗ ಲೋಡಿಂಗ್ WS1 ಗಿಂತ ಕಡಿಮೆ ಇರುತ್ತದೆ ಒಮ್ಮೆ ವಿಂಗ ಲೋಡಿಂಗ್ ಎರಡನೇ ಪ್ರಕಾರದಲ್ಲಿ ಕಡಿಮೆಯಾದಾಗ ಲೆವೆಲ್ ಫ್ಲೈಟ್ ಕಾಪಾಡಿಕೊಳ್ಳಲು ವೇಗದ ಅವಶ್ಯಕತೆಯೂ ಕಡಿಮೆಯಾಗುತ್ತದೆ ಒಂದು 𝐶Lಗೆ ಅವಶ್ಯಕವಾದ ವೇಗವನ್ನು ಖಚಿತಪಡಿಸಲು ವಿಂಗ ಲೋಡಿಂಗ್ ಒಂದು ಪ್ರಮುಖವಾದ ಪಾತ್ರ ನಿರ್ವಹಿಸುತ್ತದೆ ಇದರ ನಂತರ ವಿನ್ಯಾಸಕಾರರಿಗೆ ವಿಂಗ ಲೋಡಿಂಗ್ ಅಂದರೆ ಏನು ಎಂದು ತಿಳಿದುಕೊಳ್ಳೋಣ ನಿಮಗೆ ಇವಾಗ್ ಆಗಲೇ Vstall ಅಂದರೆ ತಿಳಿದಿದೆ ನಾವು ಅದರ ಬಗ್ಗೆ ಮಾತನಾಡಿದ್ದೇವೆ ಏನೆಂದರೆ Vstall2WS CLmax ಈ ಹಿಂದಿನ ಎರಡು ವಿಷಯಗಳಲ್ಲಿ ನೀವು CLmax ಅಂದರೆ ಏನು ಎಂದು ತಿಳಿದಿದ್ದೀರಿ CL ವಿರುದ್ಧ 𝛼 ಗ್ರಾಫ್ ಈ ರೀತಿ ಇದೆ ಒಂದು ಜಾಗದಲ್ಲಿ 𝛼stall ಇದ್ದಾಗ ಈ ಸಂಭಾವಿತ CLmax ದೊರಕುತ್ತದೆ ಸಾಮಾನ್ಯವಾಗಿ ಈ CLmax ಮೌಲ್ಯವು ಒಂದು ಸಾಂಪ್ರದಾಯಿಕವಾದಂತಹ ಯಾವುದೇ ತರಹದ ಫ್ಲ್ಯಾಪ್ ಇಲ್ಲದಿರುವಂತಹ ರೆಕ್ಕೆಗೆ ಸರಾಸರಿ ಮೌಲ್ಯ ಆಗಿರುತ್ತದೆ ಅದರ ಈ ಮೌಲ್ಯವನ್ನು 1 2 ಆಗಿ ಆಯ್ಕೆ ಮಾಡಿದರೆ ಅದು ತಪ್ಪಾಗುವುದಿಲ್ಲ ಈಗ ಇಲ್ಲಿ ನೋಡಿ ಇದೇನು Vstall Vstall ಲಿಫ್ಟ್ ಮತ್ತು ತೂಕವನ್ನು ಸರಿಸಮಾನವಾಗಿ ಕಾಪಾಡಿಕೊಳ್ಳಲು ಬೇಕಾಗಿರುವ ಒಂದು ಕನಿಷ್ಠವಾದಂತಹ ಅವಶ್ಯಕ ವೇಗ ಹಾಗಾದರೆ ಬನ್ನಿ WS ಹೆಚ್ಚಿಗೆ ಮಾಡಿದಾಗ ಏನಾಗುತ್ತದೆಂದು ನಿರೀಕ್ಷಿಸೋಣ Vstall ಸತತವಾಗಿ ಹೆಚ್ಚಿಗೆಯಾಗುತ್ತಾ ಹೋಗುತ್ತದೆ ಅದೇ ರೀತಿ ರೊ ಕಡಿಮೆ ಸತತವಾಗಿ ಮಾಡಿದಾಗ ಅಂದರೆ ನಾನು ಈಗ ಕಾನಪುರ್ ದಿಂದ ಟೇಕಾಫ್ ಮಾಡಿದರೆ ಲೇಹ ಲದಾಖ್ ದಿಂದ ಟೇಕ್ ಆಫ್ ಮಾಡಿದರೆ Vstall ಲೇಹ ಲದಾಖ್ ನಲ್ಲಿ ಅದೇ ಪ್ರಮಾಣದ WSಗೆ ಅಥವಾ CLmaxಗೆ ಹೆಚ್ಚಿಗೆ ಆಗುತ್ತದೆ ಅಂದರೆ ಅದೇ WS ಹಾಗೂ CLmax ನಾವು ಕನಿಷ್ಠವಾದ ವೇಗದಲ್ಲಿ ಲಿಫ್ಟ್ ಹಾಗೂ ತೂಕ ಸಮಾನವಾಗಿದ್ದು ಹಾರಬೇಕಾದರೆ ಇದನ್ನು ದೆಹಲಿ ಅಥವಾ ಕಾನಪುರ್ ಹೋಲಿಸಿದರೆ ಹೆಚ್ಚಿಗೆ ಇರುತ್ತದೆ ಏಕೆಂದರೆ ರೊ ಲೇಹ ಲದಾಖ್ ದಲ್ಲಿ ಕಡಿಮೆ ಇದೆ ಬನ್ನಿ ಇವುಗಳಿಗೆ ಸಂಖ್ಯೆಗಳನ್ನು ತುಂಬಿ ನೋಡೋಣ ಈಗ WS 10 kgm2 ಹಾಗಿದ್ದರೆ ದಯವಿಟ್ಟು ಗಮನಿಸಿ ಈ WS ಮೌಲ್ಯವು ಸ್ಥಿರವಾಗಿ Nm2ಯಲ್ಲಿ ಇರಬೇಕು ಏಕೆಂದರೆ ಲಿಫ್ಟ್ ತೂಕಕ್ಕೆ ಸಮವಾಗಿರುತ್ತದೆ ಹೀಗಾಗಿ ಈ ಸಂಭಾವಿತ ನ್ಯೂಟನ್ ನಲ್ಲಿದೆ ಆದ್ದರಿಂದ W ಕೂಡ ನ್ಯೂಟನ್ ನಲ್ಲಿರಬೇಕು ಆದರೆ ನಾನು ಇಲ್ಲಿ WS 10 kgm2 ಆಗಿ ಬರೀತಾ ಇದ್ದೇನೆ ಮತ್ತು ಈ ರೊ ಮೌಲ್ಯವನ್ನು 1 kgm3 ಆಗಿ ತೆಗೆದುಕೊಂಡರೆ ಹಾಗೂ ನಾನು ಸುಲಭವಾಗಿ CLmax 1 0 ಎಂದು ತೆಗೆದುಕೊಂಡರೆ Vstall ಮೌಲ್ಯ ಏನಾಗಬಹುದು 14 ms ಹಾಗಾದರೆ ಇದೇನು 14 ms ಒಬ್ಬ ವಿನ್ಯಾಸಕಾರರಾಗಿ ಈ 14 ms ಅನ್ನು ಹೇಗೆ ವೀಕ್ಷಿಸುತ್ತಿರಿ ಏಕೆಂದರೆ ನಮ್ಮ ಅನಿಸಿಕೆಯ ಪ್ರಕಾರ ಅದನ್ನು ಕಿಲೋಮೀಟರ್ ಪ್ರತಿ ಗಂಟೆ 4 ಎಂದರೆ 14 4 ಇಂಟು 3 ಹೀಗಾಗಿ ಇದರ ಜೊತೆಗೆ ಗುಣಿಸಿದಾಗ ನಮಗೆ kmh ದಲ್ಲಿ ದೊರಕುತ್ತದೆ ಅಲ್ವಾ ಹೀಗಾಗಿ ಅಂದಾಜಾಗಿ 50 kmh ವೇಗವು ದೊರಕುತ್ತದೆ ಇಲ್ಲಿ ಗಮನಿಸಿ ಈಗ ವಿಂಗ ಲೋಡಿಂಗ್ ಹೆಚ್ಚಿಗೆ ಮಾಡಿದ ಹಾಗೆ ಈ ಪ್ರಸಂಗದಲ್ಲಿ ವಿಂಗ ಲೋಡಿಂಗ್ 10 kgm2 ಇರುತ್ತದೆ ಈ 40 kgm2 ಒಂದು ವಿಶಿಷ್ಟವಾದ ಮೋಟರ್ ಗ್ಲೈಡರ್ ದ ವಿಂಗ ಲೋಡಿಂಗ್ ಆಗಿರುತ್ತದೆ ನಾನು ಈ ಮುಂಚಿನ ಮೊದಲನೇ ಪಾಠದಲ್ಲಿ ಸೈನಸ್ 912 ಬಗ್ಗೆ ತಿಳಿಸಿದ್ದೇನೆ ಈಗ ಬೇರೆ ಎಲ್ಲ ಅಂಶಗಳನ್ನು ಒಳ್ಳೆಯ ರೂಪದಲ್ಲಿ ಊಹಿಸಿಕೊಂಡರೆ ಈ ವಿಶಿಷ್ಟವಾದ ವಿಂಗ ಲೋಡಿಂಗ್ ಈ ರೀತಿ ಕಂಡುಹಿಡಿಯಬಹುದು Vstall24098101028 ms98 kmh ಹೀಗಾಗಿ ಇದರ ಮೌಲ್ಯವು ಎಷ್ಟು ಆಗುತ್ತೆ ವಿದ್ಯಾರ್ಥಿ 28 ವಿದ್ಯಾರ್ಥಿ 28 28 ms ಇದು ಇದಕ್ಕೆ ಸಮವಾಗಿದೆ ಹಾಗೂ ಇದನ್ನು 3 5 ದಿಂದ ಗುಣಿಸಿದಾಗ 98 kmh ದೊರಕುತ್ತದೆ ಹೀಗಾಗಿ 100 kmhದಲ್ಲಿ ಮೋಟರ್ ಸೈಕಲ್ ಓಡಿಸಿರುವ ನಿಮಗೆ 98 kmh ಒಂದು ದೊಡ್ಡ ಸಂಖ್ಯೆ ಎಂದು ಅರ್ಥವಾಗಬಹುದು ಈಗ WS 100 ಆದರೆ ಏನಾಗಬಹುದು ಎಂದು ಗಮನಿಸೋಣ ಏಕೆಂದರೆ ವಿಶಿಷ್ಟವಾದ 2 ರಿಂದ 3 ಸೀಟುಗಳು ಇರುವ ಚಿಕ್ಕ ಸಾರಿಗೆ ಬಿಸಿನೆಸ್ ವಿಮಾನಕ್ಕೆ ಸರಿಸುಮಾರು ನೂರರಷ್ಟು ಇರುತ್ತದೆ ಈಗ WS 100 kgm2 ಗೆ ಸಮವಾದರೆ ಸಾಂದ್ರತೆ ಅಷ್ಟೇ ಇಟ್ಟುಕೊಂಡು CLಗೆ ಮುಂಚಿನ ಮೌಲ್ಯವನ್ನು ಉಪಯೋಗಿಸಿದಾಗ 𝑉stall ಏನಾಗಬಹುದು ಇದರ ಮೌಲ್ಯವು 2 ಇಂಟು ಒಂದು ನೂರು ಇಂಟು 9 8 ಭಾಗಿಲೆ 1 ಇಂಟು 1 ಎಷ್ಟು ಆಗುತ್ತೆ ನೋಡಿ ವಿದ್ಯಾರ್ಥಿ 44 3 ms ಅದು ಎಷ್ಟಾಗಬಹುದು 155 kmh ಹಾಗಾದರೆ ನೀವು ಇದನ್ನು ಗಮನಿಸಬಹುದು ಏನೆಂದರೆ ವಿಂಗ ಲೋಡಿಂಗ್ 10 ರಿಂದ 100 ವರೆಗೆ ಹೆಚ್ಚಿಗೆ ಮಾಡಿದಾಗ ಸ್ಟಾಲ್ ವೇಗವು 14 ರಿಂದ 44 ಅಥವಾ 45 ms ಆಗುತ್ತದೆ ನಮ್ಮ ಹೆಚ್ಚಿನ ವಿಮಾನಗಳಾದ ಸೆಸ್ನ ಸರಟೋಗ ಇವೆಲ್ಲವುಗಳ 𝑉stall ಇಷ್ಟು ಆಗಿರುತ್ತದೆ ಈ ಸಂಖ್ಯೆಯ ಅರ್ಥವು ಒಂದು ವಿಶಿಷ್ಟವಾದ ಮಾದರಿಯ ವಿಮಾನ ಮಾದರಿಯಿಂದ ತಿಳಿದುಬರುತ್ತದೆ ಒಂದು ಮಾದರಿ ವಿಮಾನದಲ್ಲಿ WS 1 kgm2 ಆಗಿರಬಹುದು ಇದು ತುಂಬಾ ಚಿಕ್ಕವಾದ ಮೌಲ್ಯ ಒಂದು ಮಾದರಿ ವಿಮಾನ ಮೌಲ್ಯವು 1 kgm2 ಆದಲ್ಲಿ ಅದು ಟೇಕಾಫ್ ಮಾತ್ರ ಆಗಬಹುದು ಹಾಗಾದರೆ 𝑉stall ಏನಾಗಬಹುದು 811 ಇದು ಎಷ್ಟು ವಿದ್ಯಾರ್ಥಿ 4 ರಿಂದ 5 5 ಮೀಟರ್ ಪ್ರತಿ ಸೆಕೆಂಡ್ ಹೀಗಾಗಿ ಇಂತಹ ಮಷೀನ್ ಅನ್ನು ಸುಲಭವಾಗಿ ಹಾರಿಸಬಹುದು ಹೀಗಾಗಿ ಈ 𝑉stall 4 ರಿಂದ ನೂರರವರೆಗೆ ಹಾಗೂ ದೊಡ್ಡ ವಿಮಾನಗೆ ಆಗಿರುತ್ತದೆ ಈ WS 300 400 500 ಆಗಿರಬಹುದು ಹೀಗಾಗಿ 𝑉stall ಸತತವಾಗಿ ಹೆಚ್ಚಿಗೆ ಆಗುತ್ತದೆ ಮತ್ತು 𝑉stall ಹೆಚ್ಚಿಗೆ ಆಗುವುದು ಎಂದರೇನು 𝑉stall ಅರ್ಥ ಲಿಫ್ಟ್ ತೂಕದ ಸಮಾನವಾಗಿ ಕಾಪಾಡಿಕೊಳ್ಳಲು ಬೇಕಾಗಿರುವ ಕನಿಷ್ಠ ಅವಶ್ಯಕ ವೇಗ ಹಾಗಾದರೆ ಈ 𝑉stall ಯಾರು ನಿರ್ಧರಿಸುತ್ತಾರೆ ಯಾರು 𝑉stall ಖಚಿತಪಡಿಸಬಹುದು ಹೌದು ಈ 𝑉stall ಚಲಿಸಬಲ್ಲ ವಿಮಾನವು ಹಾಗೂ ಎಷ್ಟು ವೇಗದಲ್ಲಿ ಚಲಿಸುವ ಸಾಮರ್ಥ್ಯವಿದೆ ಎಂದು ತಿಳಿಸುತ್ತದೆ ನಿಮಗೆ ಇದು ಅಥವಾ ಅದು ಯಾವುದು ಬೇಕಾಗಿದೆ ನಿಮಗೆ ಬೇಕಾಗಿರುವುದು ಈ ವಿಮಾನ ಇದರಲ್ಲಿ ನಮಗೆ ಬೇಕಾಗಿರುವುದು ತ್ರಸ್ಟ್ ಅಥವಾ ಶಕ್ತಿ ಅನುಭವಿಸುತ್ತಿರುವ ಡ್ರ್ಯಾಗ್ಗಿಂತ ಹೆಚ್ಚಿಗೆ ಇರುವ ಸಾಮರ್ಥ್ಯ ಬೇಕಾಗಿದೆ ಹೀಗಾಗಿ ಆ ವೇಗವನ್ನು ಕಾಪಾಡಿಕೊಳ್ಳಲು ಇದು ನಮ್ಮ ಬೇಡಿಕೆ ಆಗಿರುತ್ತದೆ ಈ ಮೌಲ್ಯವು ಹೆಚ್ಚಿಗೆ ಇದ್ದಲ್ಲಿ ನಿಮಗೆ ಹೆಚ್ಚಿನ ಶಕ್ತಿಯ ಇಂಜಿನ್ ಅವಶ್ಯಕವಾಗಿರುತ್ತದೆ ಇದರ ಇನ್ನೊಂದು ಅರ್ಥವೇನೆಂದರೆ ಇದರಿಂದ ಇಂಜಿನ್ ತೂಕ ಹೆಚ್ಚಿಗೆ ಆಗುತ್ತದೆ ಈ ತೂಕವು ಹೆಚ್ಚಿಗೆ ಆಗುತ್ತದೆ ಹಾಗಾಗಿ ಮತ್ತೆ ವಿಂಗ ಲೋಡಿಂಗ್ ಬದಲಾಗುತ್ತದೆ ಪ್ರತಿಯೊಂದು ಅಂಶ ಕೂಡ ಪುನರಾವರ್ತನೆಗೆ ಒಳಗಾಗುತ್ತದೆ ಆದರೆ ಒಬ್ಬ ಒಳ್ಳೆಯ ವಿನ್ಯಾಸಕಾರರಾಗಿ ನೀವು ಈ ವಿಂಗ ಲೋಡಿಂಗ್ ಏನು ಸೂಚಿಸುತ್ತದೆ ಎಂದು ತಿಳಿದಿರಬೇಕು ಎರಡನೆಯದಾಗಿ ಒಬ್ಬ ವಿನ್ಯಾಸಕಾರ ಪ್ರಾರ್ಥಮಿಕವಾದ ವಿಂಗ ಲೋಡಿಂಗ್ ಮೇಲೆ ನಿರಂತರ ವೀಕ್ಷಣೆ ಇಟ್ಟಿರಬೇಕು ನಾನು ವಿಂಗ ಲೋಡಿಂಗ್ ಹೆಚ್ಚಿಸಿದಾಗ ಅಂದರೆ ಪರಸ್ಪರವಾಗಿ ರೆಕ್ಕೆಯ ಪ್ರದೇಶವನ್ನು ಕಡಿಮೆ ಮಾಡಿರುತ್ತೇನೆ ಅಲ್ವಾ ನನಗೆ ಕಡಿಮೆ ವಿಂಗ ಲೋಡಿಂಗ್ ಬೇಕಾದಲ್ಲಿ ವಿಂಗ ಲೋಡಿಂಗ್ ಕಡಿಮೆಯಾದಂತೆ 𝑉stall ಕಡಿಮೆಯಾಗುತ್ತದೆ ಒಂದು ನಿರ್ದಿಷ್ಟವಾದ ತೂಕಕ್ಕೆ S ಪರಸ್ಪರ ಹೆಚ್ಚಿಗೆ ಇರುತ್ತದೆ S ಹೆಚ್ಚಿಗೆ ಇರುವುದು ಏನು ಸೂಚಿಸುತ್ತದೆ S ಹೆಚ್ಚಿಗೆ ಇರುವುದು ಹೆಚ್ಚಿನ ಪ್ರದೇಶ ಅಂದರೆ ಹೆಚ್ಚಿನ ಪ್ರದೇಶ ಲಿಫ್ಟ್ ಗೋಸ್ಕರ ಒಳ್ಳೆಯದು ಆದರೆ ಇದರಿಂದ ಯಾವ ಸಮಸ್ಯೆ ಆಗಬಹುದು ಎಂದರೆ ಡ್ರ್ಯಾಗ್ ಪ್ರಾಥಮಿಕವಾಗಿ ಸ್ಕಿನ್ ಫ್ರಿಕ್ಷನ್ ಡ್ರ್ಯಾಗ್ ಹಾಗಾದರೆ ಇದರ ಅರ್ಥ ಡ್ರ್ಯಾಗ್ ಹೆಚ್ಚಿಗೆ ಆದರೆ ತ್ರಸ್ಟ್ ಅಥವಾ ಶಕ್ತಿ ಹೆಚ್ಚಿಗೆ ಬೇಕಾಗುತ್ತದೆ ಎಂದು ನಮಗೆ ತಿಳಿಯುತ್ತದೆ ಹೀಗಾಗಿ ನೀವು ಇಲ್ಲಿ ನೋಡಬಹುದು ಒಬ್ಬ ವಿನ್ಯಾಸಗಾರ ಇಂತಹ ಎಲ್ಲಾ ಸಮಸ್ಯೆಗಳನ್ನು ಮಿಷನ್ ಅವಶ್ಯಕತೆಯ ತಕ್ಕಂತೆ ಒಂದೊಂದು ಅಂಶಗಳನ್ನು ಪರಿಹರಿಸಬೇಕು ಉದಾಹರಣೆಗೆ ಒಂದು ಯುದ್ಧ ವಿಮಾನದಲ್ಲಿ ನನಗೆ ಹೆಚ್ಚಿನ ಪ್ರಮಾಣದ ಮ್ಯಾನುವರ್ ಅವಶ್ಯಕವಿದೆ ನಾನು ಕಡಿಮೆ ವಿಂಗ ಲೋಡಿಂಗ್ ನಲ್ಲಿ ಹಾರಿಸುವುದಿಲ್ಲ ನಾನು ಕಡಿಮೆ ವಿಂಗ ಲೋಡಿಂಗ್ ಇರುವ ಹಾಗೆ ಹಾರಿಸುತ್ತೇನೆ ಹೀಗಾಗಿ ಈ ವಿಂಗ ಲೋಡಿಂಗ್ ಕಡಿಮೆ ಇದ್ದಲ್ಲಿ ನಾನು ಬೇಗ ತ್ವರಿತಗೊಳಿಸಬಹುದು ಏಕೆಂದರೆ ಡ್ರ್ಯಾಗ್ ಭಾಗವು ಕಡಿಮೆ ಇರುತ್ತದೆ ಹಾಗೂ ಈ ಕಡಿಮೆ ವಿಂಗ ಲೋಡಿಂಗ್ ಎಂದರೆ ರೆಕ್ಕೆಯು ಪರಸ್ಪರ ಚಿಕ್ಕದಾಗಿರುತ್ತದೆ ಎಂದರೆ ವಿಮಾನವು ಕಾಂಪ್ಯಾಕ್ಟ್ ಆಗಿರುತ್ತದೆ ಹಾಗಾದರೆ ನಾನು ಇಲ್ಲಿ ತ್ವರಿತವಾಗಿ ರೂಲ್ ಮಾಡಬಹುದು ಈಗ ರೆಕ್ಕೆಯು ದೊಡ್ಡದಾಗಿದ್ದರೆ ರೂಲ್ ಮಾಡುವುದು ತುಂಬಾ ಕಷ್ಟ ಆಗುತ್ತದೆ ಹೀಗಾಗಿ ಇವೆಲ್ಲ ಸಮಸ್ಯೆಗಳು ಕಾಡುತ್ತವೆ ಆದರೆ ನಮಗೆ ಗೊತ್ತಿರಬೇಕು ನೀವು ವಿಂಗ ಲೋಡಿಂಗ್ ಅನ್ನು ಗಮನಿಸಿರಬೇಕು ಈಗ ನಿಮಗೆ ಈ ಒಂದು ಸಂಖ್ಯೆ ತಿಳಿದ ತಕ್ಷಣ ಇದು ವಿಂಗ ಲೋಡಿಂಗ್ ಆಗಿರುತ್ತದೆ ಇದು ಇದಾಗಿದೆ ಎಂದು ಇದಕ್ಕೆ ಈ ಸಮಸ್ಯೆ ಬರಬಹುದು ಇದರಲ್ಲಿ ಈ ಪ್ರಯೋಜನ ಇದೆ ಎಂದು ಆದ್ದರಿಂದ ವಿಂಗ ಲೋಡಿಂಗ್ ಆದಂತಹ ಇವೆಲ್ಲ ಅಂಶಗಳನ್ನು ಮತ್ತೆ ಪಾಠ ಮಾಡುತ್ತಿದ್ದೇನೆ ವಿಂಗ ಲೋಡಿಂಗ್ ನಂತರ ಇನ್ನೊಂದು ವಿಷಯ ಇದೆ ನಾವು ಅದರ ಬಗ್ಗೆ ವಿಂಗ ಲೋಡಿಂಗ್ ಬಗ್ಗೆ ವಿಸ್ತಾರವಾಗಿ ಮಾತನಾಡಲಿದ್ದೇವೆ ಹಾಗೂ ಇಂದಿನ ಹಾಗೂ ಮುಂಚಿನ ಪಾಠದಲ್ಲಿ ಇವೆಲ್ಲವುಗಳನ್ನು ಚರ್ಚಿಸಿದ್ದೇವೆ ನಾನು ಕೆಲವೊಂದು ಅಂಶಗಳನ್ನು ಮತ್ತೆ ತಿಳಿಸಿ ಹೇಳುತ್ತೇನೆ ಇಲ್ಲಿ TW ಎಂದು ಇದೆ ಈಗ WS ವಿಂಗ ಲೋಡಿಂಗ್ ಆದರೆ TW ಏನು TW ಕೂಡ ಒಂದು ರೀತಿಯ ಲೋಡಿಂಗ್ ಆದರೆ ಇದು ತ್ರಸ್ಟ್ ಲೋಡಿಂಗ್ ಈ ತ್ರಸ್ಟ್ ಲೋಡಿಂಗ್ ಏನು ಸೂಚಿಸುತ್ತದೆ ಉದಾಹರಣೆಗೆ ವಿಂಗ ಲೋಡಿಂಗ್ ಈ ವಿಂಗ ಲೋಡಿಂಗ್ ನೇರವಾಗಿ 𝑉stall ಜೊತೆಗೆ ಸಂಬಂಧ ಇದೆ ಲಿಫ್ಟ್ ಹಾಗೂ ತೂಕ ಸಮಾನವಾಗಿದ್ದುಕೊಂಡು ಹಾರುವ ಸ್ಥಿತಿಯಲ್ಲಿ ಇರುವ ಕನಿಷ್ಠವಾದ ವೇಗ ಇದು ಆಗಿದೆಯಾ ತ್ರಸ್ಟ್ ಲೋಡಿಂಗ್ ನೀವು ಪುನಹ ನೋಡಬೇಕಾದರೆ ಪುನಹ ಪರ್ಫಾರ್ಮೆನ್ಸ್ ಪಾಠವನ್ನು ಜ್ಞಾಪಿಸಿಕೊಳ್ಳಬೇಕು ಅಲ್ಲಿ ಸ್ಥಿರವಾದ ಕ್ಲೈಮ್ ಗೋಸ್ಕರ ಆ ಚಿತ್ರವನ್ನು ನೆನಪಿಸಿಕೊಳ್ಳಿ ಆ ಚಿತ್ರದಲ್ಲಿ ನಾವು ಈ ಕ್ಲೈಮ್ ಕೋನ ಗಾಮ ದಲ್ಲಿ ಏರುತ್ತಿದ್ದೇವೆ ಗಾಮ ಒಂದು ಕ್ಲೈಮ್ ಕೋನ ಆಗಿರುತ್ತದೆ ಹಾಗೂ ಈ ಸ್ಥಿರವಾದ ಕ್ಲೈಮ್ ಬಗ್ಗೆ ವಿವರಿಸಿದ್ದೇನೆ ಈ ಸ್ಥಿರ ಕ್ಲೈಮ್ನನ್ನು ಈ ರೀತಿ ಬರೆಯಬಹುದು T D WsinmdVdt ಇಲ್ಲಿ ಇದು ಸ್ಥಿರವಾದ ಕ್ಲೈಮ್ ಆಗಿರುವುದರಿಂದ ಈ ಸೂತ್ರವನ್ನು ಶೂನ್ಯಕ್ಕೆ ಸಮಾನವಾಗಿಸಿದ್ದೇನೆ ಹಾಗೂ ವಿಮಾನವು ಒಂದೇ ವೇಗದಲ್ಲಿ ಈ ರೀತಿ ಎರುತಿರುತ್ತದೆ ಈಗ ಈ ಸೂತ್ರವನ್ನು ಗಮನಿಸಿದರೆ ನಾನು ಈ ರೀತಿ ಬರೆಯಬಹುದು TWsinDW ಇದನ್ನು ನಾನು ಸರಿಸುಮಾರಾಗಿ ಈ ರೀತಿ ಬರೆಯಬಹುದು TWsin1CLCD ಈ ಭಾಗವು ಸರಿ ಸುಮಾರಾಗಿದೆ ಲಿಫ್ಟ್ ತೂಕಕ್ಕೆ ಸಮಾನವಾಗಿದೆ ಎಂದು ನಾನು ಊಹಿಸುತೇನೆ ಆದರೆ ಇಲ್ಲಿ ನೀವು ಗಮನಿಸಬಹುದು ಏನೆಂದರೆ ಲಿಫ್ಟ್ ತೂಕಕ್ಕೆ ಸಮಾನವಾಗಿಲ್ಲ ಹೀಗಾಗಿ ಲಿಫ್ಟ್ Wcosγ ಆಗಿರುತ್ತದೆ ಹಾಗೂ γ ತುಂಬಾ ಚಿಕ್ಕದಾಗಿರುತ್ತದೆ ಹೀಗಾಗಿ ನಾನು ಇಲ್ಲಿ ಸ್ವಲ್ಪ ಅನುಕೂಲವನ್ನು ವಿನ್ಯಾಸಕಾರನಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದೇನೆ ಆತ ಇಲ್ಲಿ ಸಾಕಷ್ಟು ಅಂಶಗಳ ಸರಿಸುಮಾರು ಮಾಹಿತಿಗಳನ್ನು ತೆಗೆದುಕೊಂಡು ಒಂದು ಸಂಖ್ಯೆಯನ್ನು ಕಾಣುತ್ತಾನೆ ಒಬ್ಬ ವಿನ್ಯಾಸಕಾರನಿಗೆ ಸೂತ್ರವು ತುಂಬಾ ಸರಳವಾಗಿ ಇರುತ್ತದೆ ಅವನಿಗೆ ಬೇಕಾಗಿರುವ ಅಂಶಗಳಾದ ತ್ರಸ್ಟ್ ಲೋಡಿಂಗ್ ಸಾಮಾನ್ಯವಾಗಿ CLCD ಸರಿಸುಮಾರು 10 15 ಆಗಿರುತ್ತದೆ ಇದು ಯಾವ ರೀತಿಯ ವಿಮಾನವು ವಿನ್ಯಾಸಿಸುತ್ತಿದ್ದೇವೆ ಎನ್ನುವುದರ ಮೇಲೆ ನಿರ್ಧಾರಿತವಾಗಿರುತ್ತದೆ ಹೀಗಾಗಿ ಇದು 10 ಆಗಿದ್ದರೂ ಸಹ ಅದರ ಕೊಡುಗೆಯು ಅತ್ಯಂತ ಜಾಸ್ತಿ ಎಂದರೂ ಸಹ 0 1 ಆಗಿರುತ್ತದೆ CLCD 10ಗಿಂತ ಹೆಚ್ಚಿಗೆ ಇದ್ದರೂ ಸಹ ನಿಜವಾಗಿ ಅದು 15 20 ಆಗಿರುತ್ತದೆ ಹೀಗಾಗಿ ಇದರ ಮೌಲ್ಯವು 0 1 ಗಿಂತ ಹೆಚ್ಚಾಗಿರುವುದಿಲ್ಲ ಹಾಗೂ ನೇರವಾಗಿ ಬರುತ್ತದೆ ಹಾಗಾದರೆ TW ಎಷ್ಟು ಬೇಕಾಗುತ್ತದೆ sin ಆದ ಈಗ ನನಗೆ 30 ಡಿಗ್ರಿ ಕೋನದಲ್ಲಿ ಕ್ಲೈಮ್ ಮಾಡಬೇಕಾದರೆ ಇದು 0 5 ಪ್ಲಸ್ 0 1 ಅಂದರೆ 0 56 ಅಲ್ಲ 0 6 ಇದು 0 6 ಆಗಿರುತ್ತದೆ ಏಕೆಂದರೆ sin 30 ಯು 0 5 ಆಗಿದೆ ನಾನು ಚಿಕ್ಕ ಕೋನದಲ್ಲಿ ಏರುತ್ತಿದ್ದರೆ ಅದಕ್ಕೆ ತಕ್ಕಂತೆ TW ಬೇಕಾಗಿರುತ್ತದೆ ಏಕೆಂದರೆ ಪ್ರಾಥಮಿಕವಾಗಿ ಕ್ರೂಜ್ ಸ್ಥಿತಿಯಲ್ಲಿ ಏರಲು ತ್ರಸ್ಟ್ ಬೇಕಾಗಿರುತ್ತದೆ ಅದನ್ನು ಪರಿಗಣಿಸುವುದು ತುಂಬಾ ಕಡಿಮೆ ಆಗಿರುತ್ತದೆ ಏಕೆಂದರೆ ಆ ಕೇವಲ ಕ್ರೂಜ್ ತ್ರಸ್ಟ್ ಮಷೀನ್ ಡ್ರ್ಯಾಗ್ಅನ್ನು ಸಮತೋಲನ ಮಾಡುತ್ತದೆ ಆದರೆ ಮಾಡುವಾಗ ಅದು ಕೇವಲ ಡ್ರ್ಯಾಗ್ಗಿಂತ ಜಾಸ್ತಿ ಆಗಿರಲ್ಲ ಅದು ತೂಕ ಕೂಡ ಮೇಲಕ್ಕೆತ್ತಿಕೊಂಡು ಹೋಗುತ್ತದೆ ದಯವಿಟ್ಟು ಗಮನಿಸಿ ನಾನು ಇಲ್ಲಿ ಬರೆದಿರುವ ಸೂತ್ರ DW ಇದನ್ನು ನಾನು ಒಂದು ಅನುಪಾತ CLCD ಆಗಿ ಅಂದಾಜು ಮಾಡಿದ್ದೇನೆ ಹಾಗೂ W ತೂಕಕ್ಕೆ ಸಮಾನವಾಗಿದೆ ಎಂದು ಊಹಿಸಿ ಅದರಲ್ಲಿ L Wcosγಗೆ ಸಮಾನವಾಗಿದೆ ಎಂದು ತಿಳಿದಿದ್ದೇನೆ ವಿನ್ಯಾಸಕಾರರು ನಮ್ಮ ಜೊತೆಗೆ ಇರುವುದರಿಂದ γ ಮೌಲ್ಯವು 15 ಡಿಗ್ರಿ ಆಗಿದ್ದು cosγ ಮೌಲ್ಯವು 1 ಎಂದು ತಿಳಿದಿದ್ದೇವೆ ಹೀಗಾಗಿ ಕೆಲವೊಂದು ಅಂದಾಜುಗಳಿಂದ ವಿಶ್ಲೇಷಣಾತ್ಮಕ ಪರಿಹಾರಗಳನ್ನು ಇಲ್ಲಿ ಕಂಡಿದ್ದೇವೆ ನೀವು ಸರಿಯಾದ ಮೌಲ್ಯಗಳನ್ನು ಉಪಯೋಗಿಸಿ ಇದನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ಇದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದರೆ ಒಬ್ಬ ವಿನ್ಯಾಸಕಾರ ದೃಷ್ಟಿಯಿಂದ ನೋಡಿದಾಗ CLCD ಮೌಲ್ಯವು 10 15 20ಗಿಂತ ಜಾಸ್ತಿಯಾಗಿರುತ್ತದೆ ಎಂದು ತಿಳಿದಿರಬೇಕು ಹೀಗಾಗಿ ವಿನ್ಯಾಸಕಾರರು ಕಂಡುಹಿಡಿದ ದೊಡ್ಡದಾದ ಮೌಲ್ಯ ಇದಾಗಿರುತ್ತದೆ ನಮ್ಮ ಗುರಿ ಏನು ನಾವು ಏನು ಕಂಡು ಹಿಡಿಯುತ್ತಿದ್ದೇವೆ TW ಅಂದಾಜು ಮೌಲ್ಯವು ಎಷ್ಟಾಗಿರಬಹುದು ಯಾವುದು ಅದನ್ನು ನಿರ್ಧರಿಸುತ್ತದೆ ನಮಗೆ ಕಾಣುತ್ತಿರುವ ಹಾಗೆ ಇದನ್ನು ಕ್ಲೈಮ್ ಕೋನ ನಿರ್ಧರಿಸುತ್ತದೆ ಹೀಗಾಗಿ ಈ ಮಿಷನ್ನಲ್ಲಿ ಇಲ್ಲಿಂದ ನೀವು ಸರಳವಾಗಿ 15 ಡಿಗ್ರಿ sin 15 ಪ್ಲಸ್ ಈ ಮೌಲ್ಯವನ್ನು ಸೇರಿಸಿ ಸರಿಸುಮಾರಾಗಿ TW ಮೌಲ್ಯವನ್ನು ಕ್ಲೈಮ್ ಸ್ಥಿತಿಯಲ್ಲಿ ಕಂಡುಹಿಡಿಯಬಹುದು ಏಕೆಂದರೆ ಕ್ಲೈಮ್ ಸ್ಥಿತಿಯಲ್ಲಿ TW ಅವಶ್ಯಕವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಹಾಗೂ ಕ್ಲೈಮ್ ಸ್ಥಿತಿಯಲ್ಲಿ ಅವಶ್ಯಕ ತ್ರಸ್ಟ್ ಕ್ರೂಜ್ ಸ್ಥಿತಿಗಿಂತ ಹೆಚ್ಚಿಗೆ ಇರುತ್ತದೆ ಆದರೆ ಇಲ್ಲಿ ಇನ್ನೊಂದು ಸಮಸ್ಯೆಯನ್ನು ಸೃಷ್ಟಿಸುವಂತಹ ಅಂದರೆ ನಾನು ಈ TW ಮತ್ತು WS ಮಾತನಾಡುತ್ತಿರುವಾಗ ವಿನ್ಯಾಸಕಾರ ಇವುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಹೀಗಾಗಿ ನೀವು ಇಲ್ಲಿ ತುಂಬಾ ಸಡಿಲಾಗಿ ತುಂಬಾನೇ ಸರಳವಾಗಿ ವಿಂಗ ಲೋಡಿಂಗ್ ತ್ರಸ್ಟ್ ಲೋಡಿಂಗ್ ಬಗ್ಗೆ ಮಾತನಾಡುತ್ತಿದ್ದೇನೆ ಏಕೆಂದರೆ ಇದು ಕೇವಲ ನಿಮಗೆ ಅರ್ಥ ಮಾಡಿಸುತ್ತದೆ ಪರಿಚಯಿಸುತ್ತದೆ ಹಾಗೆ ನೀವು ಇದರ ಬಗ್ಗೆ ವಿವರವಾಗಿ ವಿನ್ಯಾಸ ಮಾಡುವ ರೀತಿಯಲ್ಲಿ ತಿಳಿದುಕೊಳ್ಳಬೇಕು ಒಂದು ವಿಷಯ ನೀವು ಎತ್ತರಕ್ಕೆ ಹಾರುತ್ತಾ ಹೋದಹಾಗೆ W ಕಡಿಮೆ ಆಗುತ್ತಾ ಹೋಗುತ್ತದೆ ಮರೆಯಬೇಡಿ ಅದೇ ರೀತಿ ನಾನು ಅದೇ ತ್ರಸ್ಟ್ ನಿರ್ವಹಿಸಿ ಎತ್ತರಕ್ಕೆ ಏರುತ್ತಾ ಹೋದರೆ W ಕೂಡ ಹೆಚ್ಚಿಗೆ ಆಗುತ್ತದೆ ಹೀಗಾಗಿ TW ಅವಶ್ಯಕತೆಯು ಹೆಚ್ಚಿಗೆ ಆಗುತ್ತದೆ ಇಲ್ಲಿ ಮತ್ತೊಂದು ವಿಷಯವಿದೆ ನಾನು ಎತ್ತರಕ್ಕೆ ಹೋಗುತ್ತಿದ್ದಂತೆ ತ್ರಸ್ಟ್ ಕಮ್ಮಿಯಾಗುತ್ತದೆ ಡೈನಮಿಕ್ ತ್ರಸ್ಟ್ ಪ್ರೋಪೆಲ್ಲರ್ ಚಾಲಿತ ವಿಮಾನದಲ್ಲಿ ಕಡಿಮೆಯಾಗುತ್ತದೆ ನೀವು ಹೊರಗಡೆ ಸಾಂದ್ರತೆ ಕಡಿಮೆ ಆಗುವುದನ್ನು ಕಾಣಬಹುದು ಹೀಗಾಗಿ ಪ್ರೋಪೆಲ್ಲರ್ ಇಂಜಿನ್ ನಲ್ಲಿ ತ್ರಸ್ಟ್ ಅಥವಾ ಶಕ್ತಿಯಿಂದ ಲಭ್ಯವಿರುವ ತ್ರಸ್ಟ್ ಅನ್ನು ಶಕ್ತಿ ರೂಪದಲ್ಲಿ ಹಾಗೂ ಜೆಟ್ ಇಂಜಿನ್ ನಲ್ಲಿ ತ್ರಸ್ಟ್ ರೂಪದಲ್ಲಿ ಮಾತನಾಡುತ್ತೇವೆ TWನಲ್ಲಿ ನಾನು ಎತ್ತರಕ್ಕೆ ಹೋದಹಾಗೆ ತ್ರಸ್ಟ್ ಕೂಡ ಬದಲಾಗುತ್ತದೆ ಹೀಗಾಗಿ ಒಬ್ಬ ವಿನ್ಯಾಸಕಾರರಾಗಿ ಅದು ಎಷ್ಟು ಬದಲಾಗುತ್ತದೆ ಎಂದು ನಾನು ತಿಳಿದಿರಬೇಕು ಹಾಗೂ ಅದರಲ್ಲಿ ಸ್ವಲ್ಪ ಮಾರ್ಜಿನ್ ಕೂಡ ಇರಬೇಕು ಯಾವತ್ತೂ ಜಾಸ್ತಿ ಪ್ರಮಾಣದ ಮಾರ್ಜಿನ್ ಇಟ್ಟಿರಬೇಕು ಇವೆಲ್ಲವುಗಳನ್ನು ನಾವು ಚರ್ಚಿಸಲಿದ್ದೇವೆ ಹೀಗಾಗಿ ಇವತ್ತು W ಅನುಪಾತ S ಹಾಗೂ TW ಅನ್ನು ಪರಿಚಯಿಸಲು ಚರ್ಚಿಸುತ್ತೇವೆ ಈ ಹಿಂದಿನ ನನ್ನ ಎಲ್ಲಾ ಪಾಠಗಳನ್ನು ಹಾಗೂ ಪರ್ಫಾರ್ಮೆನ್ಸ್ಅನ್ನು ಓದಿಕೊಂಡು ಮುಂದಿನ ಉಪನ್ಯಾಸಕ್ಕೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ